ಪ್ರೊ

ಶ್ರೀಕಾಂತ್ ವೇದಾಂತಮ್ ನಮ್ಮೊಂದಿಗೆ ಇರುವುದು ನಮಗೆ ಆನಂದ ಅವರು ಇಲ್ಲಿ ಮದ್ರಾಸ್ ಐಐಟಿಯಲ್ಲಿ ಇಂಜಿನಿಯರಿಂಗ್ ವಿನ್ಯಾಸ ಇಲಾಖೆಯಲ್ಲಿ ಪ್ರೊಫೆಸರ್ ಆಗಿರುತ್ತಾರೆ ಮತ್ತು ಇಂಜಿನಿಯರಿಂಗ್ ಡಿಸೈನ್ ವಿಭಾಗದ ಮುಖ್ಯಸ್ಥರಾಗಿರುತ್ತಾರೆ ಅವರು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಬಿ ಟೆಕ್ ಅನ್ನು ಐಐಟಿಮದ್ರಾಸ್ ಮತ್ತು ಪಿ ಡಿ ಅನ್ನು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಎಂಐಟಿಯಿಂದ ಪಡೆದಿದ್ದಾರೆ ಮತ್ತು ಅವರು ಬಹಳಷ್ಟು ಉದ್ಯಮ ಅನುಭವವನ್ನು ಹೊಂದಿದ್ದಾರೆ ಅವರು ನ್ಯೂಯಾರ್ಕ್ನ ಜಿಇ ಗ್ಲೋಬಲ್ ರಿಸರ್ಚ್ ಸೆಂಟರ್ನೊಂದಿಗೆ ಕೆಲಸ ಮಾಡಿದ್ದಾರೆ ಮತ್ತು ಅವರ ಸಂಶೋಧನೆಯ ಕ್ಷೇತ್ರಗಳಲ್ಲಿ ಮೈಕ್ರೋಸ್ಟ್ರಕ್ಚರ್ ಎವಲ್ಯೂಷನ್ ಸೂಕ್ಷ್ಮ ದ್ರವಗಳು ಮತ್ತು ಸೆಸೆೈಲ್ ಡ್ರಾಪ್ಸ್ನಿಂದ ಮೇಲ್ಮೈಗಳು ಸೇರಿವೆ ಆದ್ದರಿಂದ ನಿಮಗೆ ನಿರ್ದಿಷ್ಟವಾದ ಸಂಶೋಧನಾ ಕ್ಷೇತ್ರಗಳು ತಿಳಿದಿವೆ ಮತ್ತು ಅವರು ಉದ್ಯಮದಲ್ಲಿ ಅವರ ಅನುಭವವನ್ನು ತಿಳಿಸಿದ್ದಾರೆ ಮತ್ತು ಅವರು ಸಂಶೋಧಕರಾಗಿಯೂ ಅಧ್ಯಾಪಕರಾಗಿಯೂ ಮತ್ತು ಹಲವಾರು ವರ್ಷಗಳವರೆಗೆ ಮಾರ್ಗದರ್ಶಿಯಾಗಿಯೂ ಇಲ್ಲಿದ್ದಾರೆ ಆದ್ದರಿಂದ ಅವರು ಸಂಶೋಧನಾ ಸಮಸ್ಯೆಗಳೊಂದಿಗೆ ವ್ಯವಹರಿಸುವಾಗ ವಿದ್ಯಾರ್ಥಿಗಳೊಂದಿಗೆ ವ್ಯವಹರಿಸುವಾಗ ವಿದ್ಯಾರ್ಥಿಗಳೊಂದಿಗೆ ಕೆಲಸ ಮಾಡುತ್ತಾರೆ ಮತ್ತು ಅವರ ಪಿಎಚ್ಡಿ ಪ್ರಕ್ರಿಯೆಯ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡುತ್ತಾರೆ ಸರಿ ಪರಿಚಯದ ಈ ಪದಗಳೊಂದಿಗೆ ಮತ್ತು ನಾನು ಇಲ್ಲಿ ನಿಮ್ಮನ್ನು ಹೊಂದಲು ನನಗೆ ತುಂಬಾ ಖುಷಿಯಾಗಿದೆ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಮ್ ತುಂಬಾ ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ಮತ್ತು ನಾವು ಈ ಚರ್ಚೆಯೊಂದಿಗೆ ಮುಂದುವರಿಯುತ್ತೇವೆ ಆದ್ದರಿಂದ ಶ್ರೀಕಾಂತ್ ನಿಮ್ಮ ಇಲಾಖೆಯಲ್ಲಿ ಸಾಂಪ್ರದಾಯಿಕ ಸಂಶೋಧನಾ ಕ್ಷೇತ್ರವಾಗಿ ಏನು ವರ್ಗೀಕರಿಸುತ್ತೀರಿ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಮ್ ಹೌದು ಮೊದಲ ಬಾರಿಗೆ ನಮ್ಮ ಇಲಾಖೆ ಸ್ವಲ್ಪ ಅನನ್ಯವಾಗಿದೆ ಎಂದು ನಾನು ನಿಮಗೆ ಹೇಳಬೇಕಾಗಿದೆ ನಾವು ಎಂಜಿನಿಯರಿಂಗ್ ವಿನ್ಯಾಸದ ಇಲಾಖೆಯಾಗಿದ್ದು ದೇಶದಲ್ಲಿ ಅಂತಹ ಇಲಾಖೆಗಳಿಲ್ಲ ಆದ್ದರಿಂದ ಕಟ್ಟುನಿಟ್ಟಾಗಿ ಹೇಳುವುದಾದರೆ ನಾವು ಅಂತಹ ಸಾಂಪ್ರದಾಯಿಕ ಪಾತ್ರವನ್ನು ಹೊಂದಿಲ್ಲ ಪ್ರತಾಪ್ ಹರಿಡೋಸ್ ಸಾಂಪ್ರದಾಯಿಕ ಸರಿ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಮ್ ಇತರ ಎಂಜಿನಿಯರಿಂಗ್ ಡಿಸೈನ್ ಡಿಪಾರ್ಟ್ಮೆಂಟ್ ನಿಜವಾಗಿಯೂ ಇಲಾಖೆಯಲ್ಲ ಆದರೆ ಜಗತ್ತಿನ ವಿವಿಧ ಭಾಗಗಳಲ್ಲಿ ಮತ್ತು ಸಾಂಪ್ರದಾಯಿಕವಾಗಿ ಇತರ ದೇಶಗಳಲ್ಲಿ ಖಂಡಿತವಾಗಿ ಕೇಂದ್ರಿತವಾದ ಪ್ರದೇಶಗಳು ಇವೆ ಸಾಂಪ್ರದಾಯಿಕವಾಗಿ ಅಲ್ಲಿ ನಿಮ್ಮ ವಿನ್ಯಾಸದ ಬಗ್ಗೆ ಗಮನ ಕೇಂದ್ರೀಕರಿಸಲಾಗಿದೆ ಹಾಗಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ನಾಗರಿಕ ಮತ್ತು ಇನ್ನಿತರ ಸಾಂಪ್ರದಾಯಿಕ ವಿಭಾಗಗಳು ನಾವು ನೋಡಿದ್ದೇವೆ ಕನಿಷ್ಠ ಪದವೀಧರ ಪಠ್ಯಕ್ರಮದಲ್ಲಿ ಮಹತ್ವ ವಿಶ್ಲೇಷಣೆಯಲ್ಲಿದೆ ಆದ್ದರಿಂದ ಯಾರಾದರೂ ಈಗಾಗಲೇ ವಿನ್ಯಾಸವನ್ನು ಮಾಡಿದ್ದಾರೆ ಇಲಾಖೆಗಳಿಂದ ಹೊರಬರುವ ವಿದ್ಯಾರ್ಥಿಗಳು ಈ ವಿಶ್ಲೇಷಣೆಯನ್ನು ಉತ್ತಮವಾಗಿ ಮಾಡಲು ಸಮರ್ಥರಾಗಿದ್ದಾರೆ ಆದರೆ ವಿನ್ಯಾಸದ ಅಂಶವು ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿಲ್ಲ ಕೆಲವು ಸಮಯ ಖಂಡಿತವಾಗಿಯೂ ಇವೆ ಜನರು ಆ ಮೇಲೆ ಕೇಂದ್ರೀಕರಿಸುವ ಸಮಯಗಳಿವೆ ಆದರೆ ಇದು ಖಂಡಿತವಾಗಿಯೂ ಒಂದು ಮಹತ್ತರವಾದ ಗಮನವಲ್ಲ ಆದ್ದರಿಂದ ನಮ್ಮ ಇಲಾಖೆಯಲ್ಲಿ ನಾವು ವಿನ್ಯಾಸದ ಅಂಶಗಳನ್ನು ಕೇಂದ್ರೀಕರಿಸಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಮ್ಮ ಉತ್ತರದಲ್ಲಿ ಸಣ್ಣ ಉತ್ತರವನ್ನು ಮಾಡಲು ಸಾಂಪ್ರದಾಯಿಕ ಪ್ರದೇಶಗಳು ಸಾಮಗ್ರಿ ಮತ್ತು ಬಯೋಮೆಡಿಕಲ್ ಶಿಕ್ಷಣಕ್ಕಾಗಿ ಸಾಮಗ್ರಿಗಳ ಮೇಲೆ ಮತ್ತು ನಿಯಂತ್ರಣದ ಅಂಶಗಳನ್ನು ಕೇಂದ್ರೀಕರಿಸಿದೆ ಪ್ರತಾಪ್ ಹರಿಡೋಸ್ ಸರಿ ಸರಿ ಆದ್ದರಿಂದ ಈ ಫ್ರೇಮ್ ಕೆಲಸದೊಳಗೆ ಅಥವಾ ಈ ಫ್ರೇಮ್ ಕೆಲಸದ ಹೊರಗಿರಬಹುದು ಕೂಡಾ ಈ ಪ್ರದೇಶಗಳಲ್ಲಿ ಕೆಲಸ ಮಾಡುವ ಆಧುನಿಕ ಪ್ರದೇಶಗಳು ಅಥವಾ ಬಹುಶಃ ಕೆಲಸ ಮಾಡುವ ಪ್ರದೇಶಗಳಲ್ಲಿ ಹೆಚ್ಚು ಇತ್ತೀಚಿನ ಪ್ರದೇಶಗಳು ನಿಮಗೆ ತಿಳಿದಿದೆಯೆ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಮ್ ಹೌದು ಮತ್ತು ಇದಕ್ಕೆ ಉತ್ತರವು ವಾಸ್ತವವಾಗಿ ನಮ್ಮ ಇಲಾಖೆ ಸಂಶೋಧನಾ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದೆ ಎಂದು ಅರ್ಥದಲ್ಲಿ ವ್ಯಾಪಕವಾದ ಉತ್ತರವನ್ನು ಹೊಂದಬಹುದು ನೀವು ವಿಭಾಗಗಳಲ್ಲಿ ಕತ್ತರಿಸಲು ಸಾಧ್ಯವಾಗುತ್ತದೆ ಹಾಗಾಗಿ ನೀವು ಒಂದು ಸಾಂಪ್ರದಾಯಿಕ ಯಂತ್ರಶಾಸ್ತ್ರ ಅಥವಾ ಸಾಂಪ್ರದಾಯಿಕತೆಯಾಗಿದ್ದರೆ ನೀವು ಎಲ್ಲವನ್ನೂ ತರುವಲ್ಲಿ ಉತ್ತಮವಾದ ವಿನ್ಯಾಸಗಳನ್ನು ತರಲು ಸಾಧ್ಯವಾದರೆ ನೀವು ಇನ್ನು ಮುಂದೆ ಇರುವುದಿಲ್ಲ ಹಾಗಾಗಿ ನೀವು ಯಾಂತ್ರಿಕ ಎಂಜಿನಿಯರ್ ಇದ್ದರೆ ವಿದ್ಯುತ್ ಎಂಜಿನಿಯರ್ ಭಾಷೆ ಮತ್ತು ಅವರ ನಿರ್ಬಂಧಗಳು ಯಾವುವು ಮತ್ತು ನೀವು ಅದನ್ನು ಅರ್ಥಮಾಡಿಕೊಳ್ಳಲು ವಿದ್ಯುತ್ ಇದ್ದರೆ ಅದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾದರೆ ಭಾಷೆಯ ಅರ್ಥವನ್ನು ಸಾಧಿಸುವ ಸಾಮರ್ಥ್ಯದಲ್ಲಿ ಕನಿಷ್ಟ ಪರಿವರ್ತನೆ ಮಾಡುವ ಸಾಮರ್ಥ್ಯ ಯಾಂತ್ರಿಕ ನಿರ್ಬಂಧಗಳು ಇಲ್ಲಿ ಇದನ್ನು ಮಾಡುವ ನಿಮಗೆ ತಿಳಿದಿರುವ ಮುಂದಿನ ಸಾಮರ್ಥ್ಯವೆಂದರೆ ಯಾವುದು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಂ ಮತ್ತು ಇತರ ಹಲವು ಇಲಾಖೆಗಳಿಗೆ ಇದು ನಿಜ ಎಂದು ನಾನು ಭಾವಿಸುತ್ತೇನೆ 54 ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಸರಿ ಆದ್ದರಿಂದ ನಿಮ್ಮ ಇಲಾಖೆಯಲ್ಲಿ ನೀವು ಹೇಳಿದಂತೆ ನೀವು ಈ ಬಹುಶಿಕ್ಷಣೀಯ ವಿಧಾನವನ್ನು ಹೊಂದಿದ್ದೀರಿ ಎಂಎಸ್ ಪಿಹೆಚ್ಡಿ ವಿದ್ಯಾರ್ಥಿಗಳಿಗೆ ಎದುರಾಗುತ್ತಿರುವ ಯಾವ ರೀತಿಯ ಸಮಸ್ಯೆಗಳು ನಿಮಗೆ ತಿಳಿದಿವೆ ನೀವು ಹೇಳುವಲ್ಲಿ ಅವರ ಆರಂಭಿಕ ಭಾಗವು ಇಲ್ಲಿಯೇ ಉಳಿಯುತ್ತದೆ ಅವರು ನಿಮಗೆ ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸುತ್ತಾರೆ ಮತ್ತು ನೀವು ನಿರೀಕ್ಷಿಸುವಂತಹ ನಿಭಾಯಿಸಲು ನೀವು ಹೊಂದಿರುವ ಸಾಮಾನ್ಯ ವಿಧಾನಗಳು ಯಾವುವು ಶ್ರೀಕಾಂತ್ ವೇದಾಂತಮ್ ರೈಟ್ ಆದ್ದರಿಂದ ನೀವು ತಿಳಿದಿರುವ ಮುಖ್ಯ ವಿಷಯವೆಂದರೆ ನಾನು ಅಂತರ ಶಿಸ್ತಿನ ಮತ್ತು ಮಲ್ಟಿಡಿಸಿಪ್ಲಿನರಿ ರೀತಿಯ ವಿಧಾನವನ್ನು ಬಹಳ ಮುಖ್ಯ ಎಂದು ಸೂಚಿಸಿದೆ ಒಳಬರುವ ಪದವೀಧರ ವಿದ್ಯಾರ್ಥಿಗಳ ಸಾಂಪ್ರದಾಯಿಕ ತಯಾರಿಕೆಯು ಸಾಮಾನ್ಯವಾಗಿ ಒಂದು ಪ್ರದೇಶದಲ್ಲಿ ಪ್ರಬಲವಾಗಿದೆ ಎನ್ನುವುದು ಮುಖ್ಯ ವಿಷಯಗಳಲ್ಲಿ ಒಂದಾಗಿದೆ ಆದ್ದರಿಂದ ನಾವು ಇದನ್ನು ಪರಿಹರಿಸಲು ಪ್ರಯತ್ನಿಸುವ ವಿಧಾನವು ಅನೇಕ ವಿಭಾಗಗಳಾದ್ಯಂತ ಕೋರ್ಸ್ಗಳನ್ನು ಮಾಡುವುದು ಆದ್ದರಿಂದ ಮೊದಲ ಆರಂಭಿಕ ಭಾಗವನ್ನು ಕೆಲವು ಕೋರ್ಸ್ ಕೆಲಸದಲ್ಲಿ ಖರ್ಚು ಮಾಡಿದೆ ಅದು ನಿಜವಲ್ಲ ಎಂದು ನಾವು ನಂಬುತ್ತೇವೆ ಇದು ಜೀವನದ ಸಮಯದ ಮೇಲೆ ಮೌಲ್ಯವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಈ ಕೆಲವು ವ್ಯಾಪಕ ಶ್ರೇಣಿಯ ಕೋರ್ಸ್ ಕೆಲಸದ ಮೂಲಕ ಮಾತನಾಡಲಾಗುತ್ತಿದೆ ಅಲ್ಲಿ ಜನರು ಕೇವಲ ಒಂದು ಪ್ರದೇಶಕ್ಕೆ ಅಂಟಿಕೊಳ್ಳುವುದಿಲ್ಲ ಮತ್ತು ಅವರ ಪ್ರಯತ್ನಗಳನ್ನು ಬಹಳ ಕಿರಿದಾದ ವಿಶೇಷತೆಗಳಲ್ಲಿ ಕೇಂದ್ರೀಕರಿಸಲು ಪ್ರಯತ್ನಿಸುತ್ತಿದ್ದಾರೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ನಾವು ಸಂಶೋಧನೆಯ ಬಗ್ಗೆ ಮಾತನಾಡುವಾಗ ನಾವು ಶೈಕ್ಷಣಿಕ ಸೆಟ್ಟಿಂಗ್ ಅನ್ನು ಯೋಚಿಸುತ್ತೇವೆ ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿದ್ದಾರೆ ಮತ್ತು ಅದರೊಳಗೆ ಸಂಶೋಧನೆ ಒಂದು ನಿರ್ದಿಷ್ಟ ಸಮಸ್ಯೆಯ ವಿಶೇಷತೆಯಾಗಿದೆ ಅದಕ್ಕಾಗಿ ಹಲವು ವೈಜ್ಞಾನಿಕ ಇನ್ಪುಟ್ ಈ ವಿಷಯದಲ್ಲಿ ಕನಿಷ್ಠ ನಿಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಉದ್ಯಮದ ಆಸಕ್ತಿಯನ್ನು ನೀವು ಎಲ್ಲಿ ನೋಡುತ್ತೀರಿ ಏಕೆಂದರೆ ಉದ್ಯಮವು ನಿಮಗೆ ಹೆಚ್ಚು ತಕ್ಷಣದ ಅವಧಿಯ ಗಮನವನ್ನು ತಿಳಿದಿರಬಹುದು ಅವುಗಳು ಅಗತ್ಯವಾಗಿರುವುದಿಲ್ಲ ಅವರು ದೀರ್ಘಕಾಲೀನ ಯೋಜನೆಗಳಲ್ಲಿ ಆಸಕ್ತಿ ಹೊಂದಿರಬಹುದು ಆದರೆ ಅವುಗಳು ಗಮನದಲ್ಲಿಟ್ಟುಕೊಂಡು ತಕ್ಷಣದ ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತವೆ ಆದ್ದರಿಂದ ನಿಮಗೆ ಅತಿಕ್ರಮಣ ಗೊತ್ತಿದೆ ಎಂದು ನೀವು ಎಲ್ಲಿ ನೋಡುತ್ತೀರಿ ನೀವು ಮುಂದುವರಿಸುವ ಚಟುವಟಿಕೆಗಳಲ್ಲಿ ಉದ್ಯಮವು ಎಲ್ಲಿ ಆಸಕ್ತಿ ತೋರಿಸುತ್ತದೆ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಮ್ ಸರಿ ಇದು ಒಳ್ಳೆಯ ಪ್ರಶ್ನೆಯಾಗಿದೆ ಏಕೆಂದರೆ ನಮ್ಮ ಇಲಾಖೆಯಲ್ಲಿ ನಿಜವಾಗಿ ನಿರೀಕ್ಷಿಸಲಾಗಿದೆ ನಾವು ಉದ್ಯಮದೊಂದಿಗೆ ಹೆಚ್ಚು ನಿಕಟವಾಗಿ ಸಂವಹನ ನಡೆಸುತ್ತೇವೆ ಮತ್ತು ಉದ್ಯಮದ ದೃಷ್ಟಿಕೋನದಿಂದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುವ ನೈಸರ್ಗಿಕ ಸ್ವೀಕಾರವಿದೆ ಆದರೆ ಅದು ಹೇಳುವ ಪ್ರಕಾರ ದಿನದ ಕೊನೆಯಲ್ಲಿ ಒಂದು ಅಕಾಡೆಮಿಕ್ ಪರಿಸರದಲ್ಲಿ ನಾವು ನೋಡುತ್ತಿರುವಂತಹವುಗಳು ವಿಜ್ಞಾನದ ಅಂಶಗಳನ್ನು ಅರ್ಥಮಾಡಿಕೊಳ್ಳಲು ಜನರು ಪ್ರಯತ್ನಿಸಲು ನಾವು ಬಯಸುತ್ತೇವೆ ಒಳ್ಳೆಯದು ಏಕೆಂದರೆ ತಂತ್ರಜ್ಞಾನ ಮತ್ತು ಅಭಿವೃದ್ಧಿಯ ವಿಷಯದಲ್ಲಿ ಮಾಡಬಹುದಾದ ದೊಡ್ಡ ಜಿಗಿತಗಳನ್ನು ವಿಜ್ಞಾನದ ಅನ್ವಯದಿಂದ ಅರ್ಥೈಸಿಕೊಳ್ಳಲಾಗಿದೆ ಎಂದು ಅರ್ಥೈಸಿಕೊಳ್ಳಬಹುದು ಇಲ್ಲವಾದರೆ ನಾವು ಉದ್ಯಮ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಅದನ್ನು ಸಂಪೂರ್ಣವಾಗಿ ನೋಡಿದರೆ ನೀವು ಮಾಡುವಂತಹ ಕೆಲವು ವಿಧಾನಗಳು ಕೇವಲ ಒಂದು ರೀತಿಯ ಸಣ್ಣ ಟ್ವೀಕ್ಗಳಂತೆಯೇ ಇರುತ್ತವೆ ಇದು ಅಲ್ಪಾವಧಿಯಲ್ಲಿಯೇ ಇರುವ ವಿಷಯಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ಆ ಅರ್ಥದಲ್ಲಿ ಕೈಗಾರಿಕಾ ಸಂಬಂಧಿತ ಸಮಸ್ಯೆಗಳಿವೆ ಆದರೆ ಸ್ವಲ್ಪ ಹೆಚ್ಚು ದೀರ್ಘಾವಧಿಯ ದೃಷ್ಟಿಕೋನದಿಂದ ನಿಮಗೆ ತಿಳಿಯಬಹುದಾದ ವೈಜ್ಞಾನಿಕ ಆಧಾರವನ್ನು ಒದಗಿಸಲು ಪ್ರಯತ್ನಿಸಲು ನಮ್ಮ ಇಲಾಖೆಗೆ ಆ ಉದ್ಯಮವು ತೋರುತ್ತದೆ ಮತ್ತು ಅದು ನಿಜ ಎಂದು ನಾನು ಭಾವಿಸುತ್ತೇನೆ ಆದರೆ ನಿರ್ದಿಷ್ಟವಾಗಿ ನಮ್ಮ ಇಲಾಖೆಗೆ ಎಲ್ಲಾ ಶೈಕ್ಷಣಿಕ ವಿಭಾಗಗಳು ಆ ಕ್ರಮದಲ್ಲಿರಬೇಕು ಎಂದು ನಾನು ಭಾವಿಸುತ್ತೇನೆ ಅವರು ಇಂಜಿನಿಯರಿಂಗ್ ಇಲಾಖೆಗಳಲ್ಲಿ ಖಂಡಿತವಾಗಿಯೂ ಪ್ರಯತ್ನಿಸುತ್ತಿರುವಾಗ ಉದ್ಯಮದ ದೃಷ್ಟಿಕೋನಕ್ಕಿಂತ ಸ್ವಲ್ಪ ಹೆಚ್ಚು ಮಾತ್ರವಿರುವ ಸಮಸ್ಯೆಗಳಿಗೆ ವಿಜ್ಞಾನದ ಅಪ್ಲಿಕೇಶನ್ ಅನ್ನು ಕೇಂದ್ರೀಕರಿಸಲು ಪ್ರಯತ್ನಿಸುತ್ತಿರಬೇಕು ಪ್ರತಾಪ್ ಹರಿಡೋಸ್ ಹೌದು ನೀವು ಆಟೋಮೋಟಿವ್ ಉದ್ಯಮದಂತೆಯೇ ಉಲ್ಲೇಖಿಸಿದ್ದೀರಿ ಮತ್ತು ಅಲ್ಲಿ ನಾನು ಬಯೋಮೆಡಿಕಲ್ ಉದ್ಯಮವನ್ನು ತಿಳಿದಿದ್ದೇನೆಂದರೆ ಅವರ ದೃಷ್ಟಿಕೋನದಿಂದ ನಿರ್ದಿಷ್ಟವಾದವುಗಳು ನಿಮಗೆ ಯೋಜನೆಗಳನ್ನು ತಿಳಿದಿರುವ ಶೈಕ್ಷಣಿಕ ವಾತಾವರಣದಲ್ಲಿ ಅವುಗಳನ್ನು ಪರಿಹರಿಸಲು ಸಹಾಯ ಮಾಡಲು ನಾಯಕತ್ವವನ್ನು ತೋರಿಸುವಂತೆ ತಿಳಿದಿದೆಯೇ ಶ್ರೀಕಾಂತ್ ವೇದಾಂತಮ್ ಹೌದು ಪ್ರತಾಪ್ ಹರಿಡೋಸ್ ನೀವು ನೋಡುತ್ತೀರಿ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಮ್ ಆದ್ದರಿಂದ ನಮ್ಮ ಕೆಲವು ಸಹೋದ್ಯೋಗಿಗಳು ನಿಮಗೆ ಹೊಸ ವಾಹನಗಳ ವಿನ್ಯಾಸಗಳು ವಾಹನಗಳ ನಿರ್ವಹಣೆ ಸ್ಥಿರತೆಯ ವಿಷಯ ಶಬ್ದ ಕಂಪನ ಅಂಶಗಳು ಮತ್ತು ಇನ್ನಿತರ ವಿಷಯಗಳಿಗೆ ಸಂಬಂಧಿಸಿದಂತೆ ಆಟೋಮೋಟಿವ್ ಉದ್ಯಮದೊಂದಿಗೆ ಸಕ್ರಿಯವಾಗಿ ಭಾಗವಹಿಸುವಂತೆ ನಿಮಗೆ ತಿಳಿದಿದೆ ಆದ್ದರಿಂದ ಉದ್ಯಮವು ಪಾಲ್ಗೊಳ್ಳುವಾಗ ಆ ಅಂಶಗಳನ್ನು ಅಥವಾ ಸಮಸ್ಯೆಗಳಿಗೆ ಸಾಮಾನ್ಯವಾಗಿ ಕೆಲಸ ಮಾಡುವುದರಿಂದ ಅವರು ತೆಗೆದುಕೊಳ್ಳುವ ವಿಧಾನಗಳು ಸಣ್ಣ ಟ್ವೀಕ್ಗಳಿಗೆ ಮಾತ್ರ ಕಾರಣವಾಗುತ್ತವೆ ಇದು ಹೆಚ್ಚುತ್ತಿರುವ ಪ್ರಗತಿಗಳನ್ನು ನೀಡುತ್ತದೆ ಆದ್ದರಿಂದ ನಮ್ಮ ಸಹೋದ್ಯೋಗಿಗಳು ಮತ್ತು ನಮ್ಮ ವಿದ್ಯಾರ್ಥಿಗಳು ತೊಡಗಿರುವ ಸಂಶೋಧನಾ ಕ್ಷೇತ್ರಗಳಲ್ಲಿ ಅವರು ಏನು ಹುಡುಕುತ್ತಿದ್ದಾರೆ ಅವರು ಸಂಪೂರ್ಣವಾಗಿ ತಂತ್ರಜ್ಞಾನವನ್ನು ತೊಂದರೆಗೊಳಿಸಬಹುದೇ ಎಂದು ಅವರು ನೋಡುತ್ತಾರೆ ಅವರು ಬಹುಶಃ ಹೊಸದಾಗಿ ಬರಬಹುದು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಬಹಳ ಒಳ್ಳೆಯದು ಹೌದು ಹೌದು ಶ್ರೀಕಾಂತ್ ವೇದಾಂತಮ್ ಆದ್ದರಿಂದ ಮೂಲಭೂತ ವಿಜ್ಞಾನದ ಅನ್ವಯದಿಂದ ಪ್ರತಾಪ್ ಹರಿಡೋಸ್ ಸರಿ ಶ್ರೀಕಾಂತ್ ವೇದಾಂತಮ್ ಆದ್ದರಿಂದ ನಾವು ತಂತ್ರಜ್ಞಾನ ಆಧಾರಿತ ಇಲಾಖೆಯಾಗಿದ್ದರೂ ವಿಜ್ಞಾನದ ಅಂಶಗಳು ಇನ್ನೂ ಮುಖ್ಯವಾಗಿದ್ದು ನಾವು ಅವುಗಳ ಮೇಲೆ ಕೇಂದ್ರೀಕರಿಸುತ್ತೇವೆ ಆದರೆ ಮುಂದಿನ ಹಂತ ಮುಂದಿನ ಪೀಳಿಗೆಯು ಉತ್ಪನ್ನಗಳನ್ನು ಇಷ್ಟಪಡುವಂತಹ ಅಪ್ಲಿಕೇಶನ್ ಮೇಲೆ ಕೇಂದ್ರೀಕರಿಸುತ್ತೇವೆ ಪ್ರತಾಪ್ ಹರಿಡೋಸ್ ಸರಿ ವಿಜ್ಞಾನವು ಮೂಲಭೂತ ಗ್ರಹಿಕೆಯು ಗಡಿರೇಖೆಯನ್ನು ಹೆಚ್ಚು ಗಮನಾರ್ಹವಾಗಿ ತಳ್ಳುತ್ತದೆ ಮತ್ತು ಸ್ಥಳೀಯವಾಗಿ ತಿರುಚಬಹುದುಅದನ್ನು ಸೇರಿಸಿ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಮ್ ನಿಖರವಾಗಿ ನಾನು ನಿಜವಾಗಿಯೂ ಒತ್ತು ಕೊಡಬೇಕಾದ ಅಂಶವಾಗಿದೆ ಪ್ರತಾಪ್ ಹರಿಡೋಸ್ ಅದು ಪ್ರಕ್ರಿಯೆಯ ಬಗ್ಗೆ ಬಹಳ ಅಮೂಲ್ಯ ಒಳನೋಟ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ಮತ್ತು ಪಿಎಚ್ಡಿ ಪದವಿಗೆ ಬಂದರೆ ಅವರು ವಿವಿಧ ರೀತಿಯ ಆಧಾರಗಳು ವಿಭಿನ್ನ ಕಾಲೇಜುಗಳು ಮತ್ತು ಸಂಸ್ಥೆಗಳಿಂದ ಬರುತ್ತಾರೆ ಮತ್ತು ನಂತರ ಅವರು ಈ ಪ್ರಕ್ರಿಯೆಯ ಮೂಲಕ ಹೋಗುತ್ತಾರೆ ಆದ್ದರಿಂದ ನಾವು ಆ ಪ್ರಕ್ರಿಯೆಯನ್ನು ನೋಡಿದರೆ 45 ವರ್ಷಗಳು ಅವರು ಇಲ್ಲಿರುತ್ತಾರೆ ಮತ್ತು ನಂತರ ಅವರು ಆರಂಭಿಕ ವಾಹಕವಾಗಿರಬಹುದು ಅವರು ಯಾವ ರೀತಿಗಳಲ್ಲಿ ತಮ್ಮ ಸಂಶೋಧನಾ ಚಟುವಟಿಕೆಯಲ್ಲಿ ಯಾವ ರೀತಿಯಲ್ಲಿ ಯಶಸ್ಸನ್ನು ಅಳೆಯಬೇಕು ಯಾವ ರೀತಿಯಲ್ಲಿ ಅವರು ತಮ್ಮ ಸಂಶೋಧಕರನ್ನು ತಮ್ಮ ಯಶಸ್ಸನ್ನು ಅಳೆಯಬೇಕು ಶ್ರೀಕಾಂತ್ ವೇದಾಂತಮ್ ಆದ್ದರಿಂದ ಇದು ಒಳ್ಳೆಯ ಪ್ರಶ್ನೆಯಾಗಿದೆ ಏಕೆಂದರೆ ಇದು ಉತ್ತರಿಸಲು ಬಹಳ ಸುಲಭವಾದ ಪ್ರಶ್ನೆಯಲ್ಲ ಆದರೆ ದಿನದ ಅಂತ್ಯದಲ್ಲಿ ಕನಿಷ್ಠ ಒಂದು ಶೈಕ್ಷಣಿಕ ದೃಷ್ಟಿಕೋನದಿಂದ ಅಲ್ಲಿ ಹಲವಾರು ಯಶಸ್ಸಿನ ಕ್ರಮಗಳು ಇವೆ ನಾನು ನಿಮಗೆ ಏನನ್ನು ಹೇಳುತ್ತಿದ್ದೇನೆಂದರೆ ಒಳಬರುವ ವಿದ್ಯಾರ್ಥಿಗಳಿಗೆ ಸಲಹೆ ನೀಡುವುದು ಅವರು ಯಾವಾಗಲೂ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುವ ಪ್ರಕ್ರಿಯೆಯ ಮೇಲೆ ಕೇಂದ್ರೀಕರಿಸಬೇಕು ಸ್ವತಃ ನಿರ್ದಿಷ್ಟ ಸಮಸ್ಯೆ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಮ್ ಆದ್ದರಿಂದ ಅಸ್ಪಷ್ಟವಾದ ಸಮಸ್ಯೆಯನ್ನು ನೀವು ತಿಳಿದಿರುವಂತೆ ತುಲನಾತ್ಮಕವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುವಂತಹ ಪ್ರಕ್ರಿಯೆಯನ್ನು ಜನರು ಅರ್ಥಮಾಡಿಕೊಳ್ಳಲು ನಾವು ಬಯಸುತ್ತೇವೆ ಏಕೆಂದರೆ ಗ್ರಾಹಕರು ಅನೇಕ ಸಮಸ್ಯೆಗಳನ್ನು ತುಂಬಾ ನಿಖರವಾಗಿ ಹೇಳುವುದಿಲ್ಲ ಒಂದು ಉದ್ಯಮ ಅಥವಾ ಅದರ ಆರಂಭಿಕ ಹಂತಗಳಲ್ಲಿ ನಮ್ಮ ಸಂಶೋಧನಾ ಸಮಸ್ಯೆಯಂತೆಯೇ ಆದ್ದರಿಂದ ಆ ಅಸ್ಪಷ್ಟವಾದ ಸಮಸ್ಯೆಯನ್ನು ನೀವು ಹೆಚ್ಚು ನಿರ್ದಿಷ್ಟಪಡಿಸುವಿರಿ ಆ ಸಮಸ್ಯೆಗಳಿಗೆ ನಿರ್ದಿಷ್ಟವಾದ ಊಹೆಗಳನ್ನು ಮಾಡಿ ಉಪಕರಣಗಳನ್ನು ಅಭಿವೃದ್ಧಿಪಡಿಸಲು ಅಥವಾ ಅದನ್ನು ಪರಿಹರಿಸಲು ಸರಿಯಾದ ಸಾಧನಗಳನ್ನು ಬಳಸಲು ಪ್ರಯತ್ನಿಸಿ ಮತ್ತು ನಂತರ ನೀವು ಹೊಂದಿರುವ ಭಾವನೆಗಳನ್ನು ನೀವು ಮಾಡಿದ ಊಹೆಗಳನ್ನು ಮತ್ತು ಫಲಿತಾಂಶಗಳನ್ನು ತೀರ್ಮಾನಗಳನ್ನು ನೀವು ಸುಸಂಬದ್ಧ ಶೈಲಿಯಲ್ಲಿ ಸೆಳೆಯಬೇಕು ಆದ್ದರಿಂದ ಇದು ನಾನು ಎಲ್ಲಾ ಶಿಸ್ತುಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಯೋಚಿಸುವ ಸಂಶೋಧನೆಯ ಪ್ರಕ್ರಿಯೆಯಾಗಿದೆ ಮತ್ತು ಮತ್ತು ನಾನು ಭೇಟಿ ನೀಡುವ ಎಲ್ಲಾ ಪದವೀಧರ ವಿದ್ಯಾರ್ಥಿಗಳಿಗೆ ಅದನ್ನು ಒತ್ತು ನೀಡುತ್ತೇನೆ ಅವರು ಕಲಿಯುವ ಈ ಒಟ್ಟಾರೆ ಪ್ರಕ್ರಿಯೆಯನ್ನು ಅವರು ಯೋಚಿಸಬೇಕು ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾಳೆ ಅವರು ಈ ಪ್ರಕ್ರಿಯೆಯ ಒಂದು ನಿರ್ದಿಷ್ಟ ಅಪ್ಲಿಕೇಶನ್ನಲ್ಲಿ ತರಬೇತಿ ನೀಡಬೇಕು ಆದ್ದರಿಂದ ಯಾರೊಬ್ಬರು ಆಟೋಮೋಟಿವ್ಗಳಲ್ಲಿ ಕೆಲವು ಮುಂಗಡ ವಿನ್ಯಾಸಗಳನ್ನು ಮಾಡುತ್ತಿದ್ದಾರೆ ಆದರೆ ಅವರು ಹಾದುಹೋಗುವ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳುತ್ತಾರೆ ನಾಳೆ ಸ್ವಲ್ಪ ವಿಭಿನ್ನ ವಿಭಾಗದಲ್ಲಿ ಅದನ್ನು ಮಾಡಬೇಕಾದರೆ ಅವರು ಈ ಪ್ರಕ್ರಿಯೆಯನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಅವರು ನಿರ್ದಿಷ್ಟಪಡಿಸುವ ವಿಧಾನವು ಸಮಸ್ಯೆಯನ್ನು ಹೆಚ್ಚು ನಿರ್ದಿಷ್ಟಪಡಿಸುತ್ತದೆ ಹೇಗೆ ಅವುಗಳನ್ನು ಪರಿಹರಿಸಲು ಉಪಕರಣಗಳನ್ನು ಪಡೆದುಕೊಂಡಿವೆ ಮತ್ತು ನಂತರ ಅವರು ಮಾಡುವ ತೀರ್ಮಾನಗಳನ್ನು ಹೇಗೆ ರಕ್ಷಿಸುತ್ತಾರೆ ಆದ್ದರಿಂದ ನಾನು ಒಂದು ಪದವೀಧರ ವಿದ್ಯಾರ್ಥಿ ಮತ್ತು ಶೈಕ್ಷಣಿಕ ಮಾಹಿತಿ ವಿದ್ಯಾರ್ಥಿ ಯಶಸ್ಸನ್ನು ಹೇಗೆ ಅಳೆಯಬೇಕು ಪ್ರತಾಪ್ ಹರಿಡೋಸ್ ಸರಿ ಶ್ರೀಕಾಂತ್ ವೇದಾಂತಮ್ ಅವರು ಈ ಪ್ರಕ್ರಿಯೆಯನ್ನು ಕಲಿತಿದ್ದಾರೆಯೇ ಎಂಬ ವಿಷಯದಲ್ಲಿ ಪ್ರತಾಪ್ ಹರಿಡೋಸ್ ಈ ಪ್ರಕ್ರಿಯೆಯನ್ನು ಕಲಿತರು ಸರಿ ಉತ್ತಮ ಶ್ರೀಕಾಂತ್ ವೇದಾಂತಂ ಸರಿ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ನೋಡಿ ನಾವು ಮಾಸ್ಟರ್ಸ್ ವಿದ್ಯಾರ್ಥಿಗಳು ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳನ್ನು ಪದವಿ ಪಡೆದಾಗ ನೋಡಿದಾಗ ಸಾಮಾನ್ಯ ಗ್ರಹಿಕೆ ಅವರು ಈಗ ಪರಿಣತರಾಗಿದ್ದಾರೆ ಮತ್ತು ಸ್ವಲ್ಪ ಮಟ್ಟಕ್ಕೆ ಅದು ನಿಜ ನಿಮಗೆ ತಿಳಿದಿದೆಯೇ ಇಂಜಿನಿಯರಿಂಗ್ ವಿನ್ಯಾಸದಲ್ಲಿ ವಿಶೇಷವಾದವರು ಆದರೆ ಅವರು ಎಂಜಿನಿಯರಿಂಗ್ ವಿನ್ಯಾಸದಲ್ಲಿ ನಿರ್ದಿಷ್ಟ ವಿಷಯದಲ್ಲಿ ಪರಿಣತರಾಗಿದ್ದಾರೆ ಮತ್ತು ವಿಷಯದ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೋಡಿದ್ದಾರೆ ಆದ್ದರಿಂದ ಆ ಸಂದರ್ಭದಲ್ಲಿ ಅವರ ವೃತ್ತಿಪರ ಬೆಳವಣಿಗೆಗೆ ಸಂಬಂಧಿಸಿದಂತೆ ಯಾವ ಪರಿಣಾಮವಿದೆ ಎಂದು ನಿಮಗೆ ತಿಳಿದಿದೆ ನಂತರ ಎಂಜಿನಿಯರಿಂಗ್ ವಿನ್ಯಾಸದಲ್ಲಿ ಪದವೀಧರ ವಿದ್ಯಾರ್ಥಿಗಳಿಗೆ ನೀವು ಯಾವ ರೀತಿಯ ಸ್ಥಾನಗಳನ್ನು ಸಾಮಾನ್ಯವಾಗಿ ಎಂಜಿನಿಯರಿಂಗ್ ವಿನ್ಯಾಸದಲ್ಲಿ ನೋಡುತ್ತೀರಿ ಅವರು ಪದವೀಧರರಾಗಿರುವಾಗ ಅವರು ಯಾವ ರೀತಿಯ ಸ್ಥಾನಗಳನ್ನು ತೆಗೆದುಕೊಳ್ಳುತ್ತಾರೆ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಂ ಆದ್ದರಿಂದ ನಮ್ಮ ಇಲಾಖೆ ತುಲನಾತ್ಮಕವಾಗಿ ಚಿಕ್ಕದಾಗಿದೆ ಹಾಗಾಗಿ ಇಲ್ಲಿ ತಮ್ಮ ಪದವಿಯ ನಂತರ ಕಡಿಮೆ ಸಂಖ್ಯೆಯ ಜನರು ಹೊರಟಿದ್ದಾರೆಂದು ನಿಮಗೆ ತಿಳಿದಿದೆ ಆದರೆ ಇಲ್ಲಿಯವರೆಗೆ ಒತ್ತುವು ಉದ್ಯಮದಲ್ಲಿ ಹೆಚ್ಚಾಗಿತ್ತು ಪ್ರತಾಪ್ ಹರಿಡೋಸ್ ಸರಿ ಶ್ರೀಕಾಂತ್ ವೇದಾಂತಮ್ ಆದ್ದರಿಂದ ನಾವು ಬಯೋಮೆಡಿಕಲ್ ಕಂಪೆನಿಗಳ ಸಂಶೋಧನಾ ಪ್ರಯೋಗಾಲಯಗಳಲ್ಲಿ ಮತ್ತು ಆಟೋಮೋಟಿವ್ ಆರ್ ಮತ್ತು ಡಿ ವಲಯದಲ್ಲಿ ಹೋಗಿದ್ದೇವೆ ಆದರೆ ಜನರು ಶೈಕ್ಷಣಿಕ ಭಾಗಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವ ಪ್ರವೃತ್ತಿಯನ್ನು ನೋಡುತ್ತಿದ್ದಾರೆ ಮತ್ತು ನಾವು ಇದೀಗ ಅವರ ಶೈಕ್ಷಣಿಕ ವಾಹಕವನ್ನು ಬಹಳ ಗಮನದಲ್ಲಿಟ್ಟುಕೊಂಡು ಹಲವಾರು ವಿದ್ಯಾರ್ಥಿಗಳು ಬರುತ್ತಾರೆ ಹಾಗಾಗಿ ಇದೀಗ ನಾನು ಹೆಚ್ಚಾಗಿ ಪ್ರಶ್ನಿಸುವ ಕಥೆಗೆ ಹೆಚ್ಚು ಕೇಂದ್ರೀಕೃತ ಶೈಲಿಯಲ್ಲಿ ಭರವಸೆ ನೀಡುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ಅದು ಬಹಳ ಸಂತೋಷದಾಯಕವಾಗಿದ್ದು ಜನರು ಒಮ್ಮೆ ಸಂಶೋಧನೆ ಮಾಡಬೇಕಾಗಿದೆಯೇ ಎಂದು ಯೋಚಿಸುತ್ತಿದ್ದೇನೆ ನೀವು ಬಹುಶಃ ಉದ್ಯಮದಿಂದ ದೂರ ಹೋಗುತ್ತಿದ್ದರೂ ನಾನು ಊಹಿಸುವುದಿಲ್ಲ ವಾಸ್ತವವಾಗಿ ನಿಮ್ಮ ಶಿಸ್ತಿನಲ್ಲಿ ಹೆಚ್ಚು ಜನರು ಹೋಗುತ್ತಾರೆ ಎಂದು ನಾನು ಹೇಳುತ್ತಿದ್ದೇನೆ ಅಂದರೆ ನಿಮ್ಮ ಇಲಾಖೆಯಿಂದ ಪದವಿ ಪಡೆದಿರುವ ವಿದ್ಯಾರ್ಥಿಗಳೊಂದಿಗೆ ಈ ಉದ್ಯಮವು ಹೆಚ್ಚು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಸ್ವಲ್ಪ ಸಮಯದ ಮುಂಚೆ ನೀವು ಒಬ್ಬ ವ್ಯಕ್ತಿಯು ಸಂಶೋಧಕನಾಗುವ ಪ್ರಕ್ರಿಯೆ ಮಾತನಾಡಿದ್ದೀರಿ ಆದ್ದರಿಂದ ಯಾವ ಹಂತಕ್ಕೆ ಮಾರ್ಗದರ್ಶಿ ಮತ್ತು ವಿದ್ಯಾರ್ಥಿಯ ನಡುವಿನ ಪರಸ್ಪರ ಕ್ರಿಯೆ ಈ ಪ್ರಕ್ರಿಯೆಗೆ ಕೊಡುಗೆ ನೀಡುತ್ತದೆ ಮತ್ತು ಆ ಸಂದರ್ಭದಲ್ಲಿ ಹೆಚ್ಚು ಪ್ರಾಪಂಚಿಕ ಅರ್ಥದಲ್ಲಿ ತಮ್ಮ ಸಂಶೋಧನಾ ಪ್ರಕ್ರಿಯೆಯಲ್ಲಿ ಮತ್ತು ವೃತ್ತಿಜೀವನದ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಸಲಹೆಗಾರರನ್ನು ಭೇಟಿಯಾಗುವುದು ಎಷ್ಟು ಸಮಯ ಎಂದು ನೀವು ಯೋಚಿಸುತ್ತೀರಿ ಶ್ರೀಕಾಂತ್ ವೇದಾಂತಮ್ ಆದ್ದರಿಂದ ಅಂತಹ ಸಂಶೋಧನೆಯ ಪ್ರಾರಂಭದ ಹಂತಗಳಲ್ಲಿ ಇದು ನನ್ನ ಸ್ವಂತ ದೃಷ್ಟಿಕೋನಕ್ಕಾಗಿ ಅವರ ಸಂಶೋಧನಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತಿರುವ ಪದವೀಧರ ವಿದ್ಯಾರ್ಥಿ ನನಗೆ ತಿಳಿದಿದೆ ಇದು ಒಂದು ವಾರದಲ್ಲಿ ಮತ್ತೊಮ್ಮೆ ಭೇಟಿಯಾಗುವ ಸಾಧ್ಯತೆ ಇದೆ ಅಥವಾ ಸ್ವಲ್ಪ ಕಡಿಮೆ ಸಮಯದ ಚೌಕಟ್ಟುಗಳು ಸಹ ಅದು ನಾನು ಹೇಳುವ ಕಾರಣ ನಮ್ಮ ಸಂಶೋಧನಾ ಸಮಸ್ಯೆಯ ಅಸ್ಪಷ್ಟ ಹೇಳಿಕೆ ಗುರುತಿಸುವ ಅಥವಾ ಮಾಡುವ ಪ್ರಕ್ರಿಯೆಯು ನಿರ್ದಿಷ್ಟವಾದ ಯಾವುದಾದರೂ ಅಂಶಕ್ಕೆ ವಾಸ್ತವವಾಗಿ ಸಂಶೋಧನಾ ವಿಧಾನದ ಹೆಚ್ಚು ಕಷ್ಟಕರವಾದ ಭಾಗಗಳಲ್ಲಿ ಒಂದಾಗಿದೆ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಮ್ ಆದ್ದರಿಂದ ನೀವು ಆರಂಭದಲ್ಲಿ ಅತ್ಯಂತ ಕಠಿಣವಾದ ಅಂಶಗಳನ್ನು ಮಾಡಿದ್ದೀರಿ ಎಂದು ಪರಿಗಣಿಸಿ ಪ್ರತಾಪ್ ಹರಿಡೋಸ್ ಆರಂಭ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಮ್ ನಿಮಗೆ ತಿಳಿದಿರುವಂತೆಯೇ ಸಂವಹನವು ನಿಜವಾಗಿಯೂ ಇರಬೇಕು ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಹೆಚ್ಚು ಸಾಮಾನ್ಯ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಮ್ ಆದ್ದರಿಂದ ನಂತರ ಅದು ಕೇವಲ ಕಲಿಕೆಯ ಉಪಕರಣಗಳು ಮತ್ತು ಅವುಗಳನ್ನು ಅನುಷ್ಠಾನಗೊಳಿಸುವ ಹಂತದಲ್ಲಿ ಇರುತ್ತದೆ ವಿದ್ಯಾರ್ಥಿಗಳಿಗೆ ಆ ಭಾಗವು ಸಂಶೋಧಕರು ತಮ್ಮದೇ ಆದ ಕೆಲಸವನ್ನು ನಿಲ್ಲಿಸಲು ಸಾಧ್ಯವಾಗುತ್ತಿತ್ತು ಏಕೆಂದರೆ ಮೊದಲ ಬಾರಿಗೆ ಎಲ್ಲಾ ಇತರ ಸಮಯದಲ್ಲೂ ಸಹ ತಿಂಗಳಿಗೆ ಒಂದು ಸಭೆ ಆಗಾಗ್ಗೆ ನಡೆಯಬಹುದು ಇದು ಸ್ಪೂನ್ ಫೀಡಿಂಗ್ ಆಫ್ ಟೂಲ್ಸ್ ಇಲ್ಲದ ಕಾರಣ ಅದು ಉತ್ತಮವಾಗಿದೆ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಮ್ ನಮ್ಮ ಸಂಶೋಧನಾ ತರಬೇತಿಯ ಕೊನೆಯಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಪರಿಕರಗಳು ಪರಿಕರಗಳಾಗಿವೆ ಸಮಸ್ಯೆಯನ್ನು ಪರಿಹರಿಸಲು ಸರಿಯಾದ ಪರಿಕರಗಳನ್ನು ಕಲಿಯಲು ನಾವು ಪದವೀಧರ ಪಠ್ಯ ಪುಸ್ತಕವನ್ನು ಅಥವಾ ಗಣಿತದ ಮಟ್ಟದ ಪಠ್ಯ ಪುಸ್ತಕವನ್ನು ಹೇಗೆ ಓದಬೇಕು ಎಂದು ತಿಳಿಯಲು ನಾವು ಆ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಬೇಕು ಆದ್ದರಿಂದ ನೀವು ಇನ್ನೂ ಸಮಸ್ಯೆಯನ್ನು ಕೇಂದ್ರೀಕರಿಸುತ್ತಿರುವ ಆರಂಭಿಕ ಭಾಗವು ಹೆಚ್ಚು ಸಂವಾದಾತ್ಮಕವಾಗಿರಬಹುದು ಪ್ರತಾಪ್ ಹರಿಡೋಸ್ ಸರಿ ಮತ್ತು ನಂತರ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಮ್ ಒಮ್ಮೆ ಅದು ಹೋದಾಗ ಉಪಕರಣಗಳು ಹೇಗೆ ಅಗತ್ಯವಾಗಬಹುದು ಎಂದು ನಿಮಗೆ ತಿಳಿದಿರುವಂತೆ ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ಉತ್ತಮ ಆದ್ದರಿಂದ ಇದೀಗ ಮುಕ್ತಾಯ ಮಾಡಿ ಈ ಚರ್ಚೆ ಮುಚ್ಚಿ ಎಂಜಿನಿಯರಿಂಗ್ ವಿನ್ಯಾಸ ಕ್ಷೇತ್ರದಲ್ಲಿ ಸಂಶೋಧಕರು ಆಗಬೇಕೆಂದು ಬಯಸುವ ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ ಏನು ಶ್ರೀಕಾಂತ್ ವೇದಾಂತಂ ಹಾಗಾಗಿ ನಾನು ಅವರಿಗೆ ಸಲಹೆ ನೀಡುತ್ತೇನೆ ಮೊದಲನೆಯದಾಗಿ ಎಲ್ಲಾ ರೀತಿಯ ಶಿಸ್ತಿನ ಹಿತಾಸಕ್ತಿಗಳನ್ನು ಹೊಂದಲು ಪ್ರಯತ್ನಿಸುತ್ತಿರುವಾಗ ಅದು ಅಂತಿಮವಾಗಿ ಮೊದಲ ಉದ್ಯಮಕ್ಕೆ ಹೆಚ್ಚು ಪ್ರಯೋಜನಕಾರಿಯಾದಂತಾಗುತ್ತದೆ ಅಥವಾ ಅವರು ಶೈಕ್ಷಣಿಕ ವಾತಾವರಣಕ್ಕೆ ಹೋಗುತ್ತಿದ್ದರೆ ಅವರು ಮೇಜಿನ ಮೇಲೆ ಇನ್ನೂ ಹೆಚ್ಚು ಪ್ರಯೋಜನ ತರಬಹುದು ಆದ್ದರಿಂದ ಮೊದಲನೆಯದು ಹೆಚ್ಚು ಅಂತರಸಂಸ್ಥೆಯಾಗಿರಬೇಕು ಮತ್ತು ನಿಮಗೆ ತಿಳಿದಿರುವಂತೆ ಪ್ರಯತ್ನಿಸಲು ಸಾಧ್ಯವಾಗುತ್ತದೆ ಆಸಕ್ತಿ ತೋರಿಸಿ ಮತ್ತು ನಿಮ್ಮ ವಿಶೇಷ ಪ್ರದೇಶದೊಂದಿಗೆ ತಕ್ಷಣವೇ ಸಂಬಂಧಿಸದ ವಿಷಯಗಳಲ್ಲಿ ನಿಮಗೆ ಕುತೂಹಲ ತಿಳಿದಿರುವಂತೆ ಸಲಹೆ ನೀಡುವುದು ನಂತರ ಇತರ ವಿಷಯವೆಂದರೆ ನೀವು ಪರಿಹರಿಸಲು ಪ್ರಯತ್ನಿಸುತ್ತಿರುವ ಒಂದು ದೊಡ್ಡ ಚಿತ್ರವನ್ನು ಹೊಂದಲು ಪ್ರಯತ್ನಿಸಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಮ್ಮ ಸಂಶೋಧನಾ ಸಮಸ್ಯೆಯನ್ನು ನಾವು ಕೇಂದ್ರೀಕರಿಸಿದಾಗ ಬಹಳಷ್ಟು ಸಮಯಗಳಿವೆ ಅವರು ಸಮಸ್ಯೆಯ ಅಂಶಗಳನ್ನು ಪ್ರತಿ ನಿಮಿಷ ನೋಡುತ್ತಿರುತ್ತಾರೆ ಆದರೆ ಈ ಸಮಸ್ಯೆಯು ಎಲ್ಲಿ ಸರಿಹೊಂದುತ್ತದೆ ಮತ್ತು ಎಲ್ಲಿಯವರೆಗೆ ನಾವು ನಿಜವಾಗಿಯೂ ಸಾಮಾಜಿಕ ಅವಶ್ಯಕತೆಯಂತೆ ಪರಿಹರಿಸುವುದು ಹೇಗೆ ಮುಗಿಯುವುದೆಂಬ ದೊಡ್ಡ ಚಿತ್ರವನ್ನು ಇಟ್ಟುಕೊಳ್ಳಲು ಸಾಧ್ಯವಾದರೆ ಅದರ ಭಾಗ ಪೂರ್ಣಗೊಳ್ಳಲು ಪ್ರಾರಂಭಿಸಿ ಆದರೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಚಿಕ್ಕದಕ್ಕೆ ಕೊಡುಗೆ ನೀಡುತ್ತಾರೆ ಪ್ರತಾಪ್ ಹರಿಡೋಸ್ ಅದರ ಸಣ್ಣ ಭಾಗ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಮ್ ನಾವು ಸಾಮಾನ್ಯವಾಗಿ ಸಮಯವನ್ನು ಹೊಂದಿದ್ದೇವೆ ಮತ್ತು ನಾವು ಕೇಂದ್ರೀಕರಿಸಲು ಸಮರ್ಥರಾಗಿದ್ದೇವೆ ಆದರೆ ನಾವು ಈ ಪರಿಹಾರವನ್ನು ಅರ್ಥಮಾಡಿಕೊಂಡರೆ ನಮ್ಮ ಸಾಮಾಜಿಕ ಅಗತ್ಯದ ಒಟ್ಟಾರೆ ಚಿತ್ರವನ್ನು ನಾವು ಸರಿಪಡಿಸುತ್ತಿದ್ದೇವೆ ಅದು ನಿಜವಾಗಿಯೂ ನಮಗೆ ಹೆಚ್ಚು ಕೊಡುಗೆ ನೀಡಲು ಸಹಾಯ ಮಾಡುತ್ತದೆ ನಿಮ್ಮ ಚಿಕ್ಕ ಸಮಸ್ಯೆಯ ಮೇಲೆ ನೀವು ಕೇಂದ್ರೀಕರಿಸಿದ್ದೀರಿ ಪ್ರೊಫೆಸರ್ ಶ್ರೀಕಾಂತ್ ವೇದಾಂತಮ್ ಅದು ಎಲ್ಲಾ ಸಣ್ಣ ಸಮಸ್ಯೆ ಪ್ರತಾಪ್ ಹರಿಡೋಸ್ ನಮ್ಮೊಂದಿಗೆ ಸೇರಲು ಶ್ರೀಕಾಂತ್ ಅವರಿಗೆ ಧನ್ಯವಾದಗಳು ನೀವು ನಮ್ಮೊಂದಿಗೆ ಸೇರಿದಕ್ಕೆ ಮತ್ತು ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕೆ ನಮಗೆ ನಿಜವಾಗಿಯೂ ಸಂತೋಷವಾಗುತ್ತದೆ ಆಗಮಿಸಿದಕ್ಕಾಗಿ ಧನ್ಯವಾದಗಳು ಶ್ರೀಕಾಂತ್ ವೇದಾಂತಮ್ ಧನ್ಯವಾದಗಳು